ನಮಸ್ಕಾರ ಇದು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ಮತ್ತು ನೀವು ನೆನಪಿಸಿಕೊಳ್ಳುತ್ತಿದ್ದಂತೆ ನಾವು ಸನ್ನಿವೇಶದಲ್ಲಿ ತಂತ್ರದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಇಂದಿನ ಜಗತ್ತಿನಲ್ಲಿ ವ್ಯವಸ್ಥಾಪಕ ಸೇವೆಗಳ ಹಿಂದಿನ ಅಧಿವೇಶನದಲ್ಲಿ ನಾವು ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಾರ್ಯತಂತ್ರದ ಯೋಜನೆ ಒಂದು ರೀತಿಯ ನಕ್ಷೆಯಾಗಿದೆ ನಕ್ಷೆಯ ರೂಪಕ ಬಹಳ ಮುಖ್ಯ ಏಕೆಂದರೆ ನಾವು ಚರ್ಚಿಸುತ್ತಿರುವಾಗ ನಕ್ಷೆ ರೂಪಕವು ನಮಗೆ ಹೇಳುತ್ತದೆ ನಾವು ಬಿಂದುವಿನಿಂದ ಎ ಬಿಂದುವಿಗೆ ಹೋಗುತ್ತಿದ್ದೇವೆ ಮತ್ತು ಇದು ಬದಲಾಗುತ್ತಿದೆ ಎಂದು ನಾವು ಚರ್ಚಿಸಿದ್ದೇವೆ ಇದು ಬದಲಾಗುತ್ತಿದೆ ಆದ್ದರಿಂದ ಈ ಮಾರ್ಗವು ಬದಲಾಗಬೇಕಾಗಿದೆ ಆದ್ದರಿಂದ ನಕ್ಷೆಯಲ್ಲಿರುವಂತೆಯೇ ನಕ್ಷೆಯು ವಿಭಿನ್ನ ಬಿಂದುಗಳನ್ನು ವಿಭಿನ್ನ ರೀತಿಯಲ್ಲಿ ಸಂಪರ್ಕಿಸಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಮಾತನಾಡುತ್ತಿರುವುದು ನಿಖರವಾಗಿ ಅರ್ಥವಾಗುತ್ತಿಲ್ಲ ಆದರೆ ಸಂದರ್ಭಗಳು ವಿಕಸನಗೊಳ್ಳುತ್ತಿದ್ದಂತೆ ನಾವು ಹೊಂದಿಕೊಳ್ಳುವ ವಿಧಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಆದ್ದರಿಂದ ಸಂಸ್ಥೆ ಎಲ್ಲಿಗೆ ಹೋಗುತ್ತಿದೆ ಇಂದು ಎಲ್ಲಿದೆ ಮತ್ತು ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯಲು ಆದ್ದರಿಂದ ನಾವು ಅದರ ಬಗ್ಗೆ ಚರ್ಚಿಸಿದ್ದೇವೆ ಅದನ್ನು ವಿಶ್ಲೇಷಿಸುವ ಮೂಲಕ ಏನು ಮತ್ತು ಯಾವುದು ಆಗಿರಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವ ಕಾರ್ಯತಂತ್ರದ ವಿಶ್ಲೇಷಣೆ ಕಾರ್ಯತಂತ್ರದ ಚಿಂತನೆ ಎಲ್ಲಾ ಬಗ್ಗೆ ಮತ್ತು ನಿಮ್ಮ ಕಾರ್ಯತಂತ್ರದ ಯೋಜನೆ ಹೇಳುತ್ತದೆ ಅಂತಿಮವಾಗಿ ಇದು ಅಪೇಕ್ಷಿತ ಫಲಿತಾಂಶವನ್ನು ಸಾಧಿಸಲು ವ್ಯವಸ್ಥಾಪಕ ಕ್ರಿಯಾ ಚಾರ್ಟರ್ ಆಗಿದೆ ಆದ್ಯತೆಯ ದೃಷ್ಟಿಯಿಂದ ಈ ಅಪೇಕ್ಷಿತ ಫಲಿತಾಂಶಗಳು ಮೊದಲು ಸಂತೋಷದ ಅಂಶಗಳನ್ನು ಹೆಚ್ಚಿಸುವುದು ಪ್ರಸ್ತುತ ಗ್ರಾಹಕರಿಗೆ ಸಂತೋಷದ ಅಂಶಗಳನ್ನು ಹೆಚ್ಚಿಸುವುದು ಮತ್ತು ಹೊಸ ಗ್ರಾಹಕರನ್ನು ಪಡೆಯಲು ಪ್ರಸ್ತುತ ಗ್ರಾಹಕರಿಗೆ ಸಹಕರಿಸುವುದು ಎಂದು ನಾವು ಹಿಂದಿನ ಅಧಿವೇಶನದಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ನಿಮ್ಮ ಕಾರ್ಯತಂತ್ರದ ಯೋಜನೆ ಆ ಪ್ರಕ್ರಿಯೆಗಳಿಗೆ ಈ ಹೈಲೈಟ್ ಮಾಡಿದ ಪ್ರಕ್ರಿಯೆಗಳಿಗೆ ಸ್ಪಷ್ಟವಾಗಿ ಒದಗಿಸಬೇಕು ಮತ್ತು ನಾವು ಮಿಷನ್ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಕಾರ್ಯಕ್ಷಮತೆಯ ಉದ್ದೇಶಗಳು ಹಣಕಾಸಿನ ಸಂಖ್ಯೆಗಳು ಇರಬೇಕು ಎಂದು ನಾವು ಹೇಳಿದ್ದೇವೆ ಆದರೆ ಸಂತೋಷವನ್ನು ಹೆಚ್ಚಿಸಲು ಗುಣಾತ್ಮಕ ಕಾರ್ಯತಂತ್ರದ ಯೋಜನೆಗಳೊಂದಿಗೆ ಅದನ್ನು ಸರಿದೂಗಿಸಬೇಕು ಪ್ರಸ್ತುತ ಗ್ರಾಹಕರ ಮತ್ತು ಭವಿಷ್ಯದ ಗ್ರಾಹಕರಿಗೆ ಸಹಕರಿಸುವುದು ಈಗ ಇದನ್ನು ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ನೋಡಬಹುದು ನಿಸ್ಸಂಶಯವಾಗಿ ಯೋಜನೆಗಿಂತ ಹೆಚ್ಚಾಗಿ ತಂತ್ರವು ಹೆಚ್ಚು ಮಾಡುವುದು ವಾಸ್ತವವಾಗಿ ಸಂಘಟನೆಯ ಪ್ರತಿಯೊಂದು ಹಂತದಲ್ಲೂ ಬಲವಾದ ಮರಣದಂಡನೆ ಸಂಘಟಿತ ಪ್ರಯತ್ನವನ್ನು ಹೊಂದಿರುವ ಕಳಪೆ ಯೋಜನೆಯು ಅದ್ಭುತ ಯೋಜನೆ ಅದ್ಭುತ ಚಿಂತನೆ ಆದರೆ ಕಳಪೆ ಮರಣದಂಡನೆಗೆ ಹೋಲಿಸಿದರೆ ಯಶಸ್ಸಿನ ಹೆಚ್ಚಿನ ಸಂಭವನೀಯತೆಯನ್ನು ಹೊಂದಿರುತ್ತದೆ ಆದ್ದರಿಂದ ಮರಣದಂಡನೆ ಬಹಳ ಮುಖ್ಯ ಮತ್ತು ಮರಣದಂಡನೆಯಲ್ಲಿ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಒಂದೇ ಪುಟದಲ್ಲಿ ಇರುವುದು ಅತ್ಯಂತ ಮುಖ್ಯವಾದ ವಿಷಯ ಆದ್ದರಿಂದ ಇದರರ್ಥ ಸೂತ್ರೀಕರಣ ಹಂತದಿಂದಲೇ ನಿಮ್ಮ ಉದ್ಯೋಗಿಗಳು ಮಾತ್ರವಲ್ಲ ನಿಮ್ಮ ಗ್ರಾಹಕರು ಸಹ ಆ ಸೂತ್ರೀಕರಣದ ಭಾಗವಾಗಿರಬೇಕು ಮತ್ತು ಹೆಚ್ಚು ಮುಖ್ಯವಾಗಿ ಇದನ್ನು ಅನೇಕ ಸಂಸ್ಥೆಗಳು ಮಾಡುತ್ತವೆ ಆದರೆ ಯಾವ ಸಂಸ್ಥೆಗಳು ಆಗಾಗ್ಗೆ ಸರಿಪಡಿಸಲು ಮಾಪನಾಂಕ ನಿರ್ಣಯ ಕ್ರಮಗಳನ್ನು ತೆಗೆದುಕೊಳ್ಳುವಾಗ ಸನ್ನಿವೇಶಗಳು ವಿಕಸನಗೊಳ್ಳುವುದರಿಂದ ಗ್ರಾಹಕರು ಅಥವಾ ಉದ್ಯೋಗಿಗಳನ್ನು ತೊಡಗಿಸಿಕೊಳ್ಳಲು ಅವರು ಮರೆಯುತ್ತಾರೆ ಆದ್ದರಿಂದ ವರ್ಷದ ಡೈನಾಮಿಕ್ಸ್ನಲ್ಲಿ ಅದು ಉರುಳಿದಂತೆ ಕೆಲವೊಮ್ಮೆ ಜನರು ಮೇಳೈಕೆಯಲ್ಲಿರುವುದಿಲ್ಲ ಆದ್ದರಿಂದ ಕಾರ್ಯತಂತ್ರ ವಿಕಾಸಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಇಲಾಖೆಗಳು ಮತ್ತು ಪ್ರಮುಖ ಗ್ರಾಹಕರ ಸಿಂಕ್ರೊನೈಸೇಶನ್ ಬಹಳ ಮುಖ್ಯವಾಗಿದೆ ಈಗ ಇದನ್ನು ಯಶಸ್ವಿಯಾಗಿ ಸಾಧಿಸಲು ಈ ಎರಡು ಅಂಶಗಳು ಬಹಳ ಮುಖ್ಯವೆಂದು ನಾವು ತಿಳಿದುಕೊಳ್ಳಬೇಕು ಅರವಿಂದ್ ಕಣ್ಣಿನ ಆರೈಕೆಯ ಸಂದರ್ಭದಲ್ಲಿ ನಾವು ಇದನ್ನು ಚರ್ಚಿಸುತ್ತೇವೆ ಅವರು ನಿಜವಾಗಿಯೂ ಜನರನ್ನು ಹೇಗೆ ನೇಮಿಸಿಕೊಳ್ಳುತ್ತಾರೆ ಅವರು ಸಮರ್ಥರು ಮಾತ್ರವಲ್ಲ ಪ್ರೇರಿತರಾಗಿದ್ದಾರೆ ಆರ್ಥಿಕ ಪಿರಮಿಡ್ನ ಕೆಳಭಾಗದಲ್ಲಿರುವ ಜನರಿಗೆ ಸಾಧ್ಯವಾದಷ್ಟು ಕಡಿಮೆ ವೆಚ್ಚದಲ್ಲಿ ಸೇವೆ ಸಲ್ಲಿಸುವುದು ಸಂಘಟನೆಯ ಅತಿ ಮುಖ್ಯ ಗುರಿಯ ಉದ್ದೇಶ ಅಂತಹ ಉನ್ನತ ಗುರಿಗಳನ್ನು ಹಂಚಿಕೊಳ್ಳಬೇಕು ಮತ್ತು ಮಾಸ್ಲೊ ಅವರ ಅಗತ್ಯಗಳ ಶ್ರೇಣಿಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಉನ್ನತ ಮಟ್ಟದ ಅಗತ್ಯಗಳಿಂದ ಪ್ರೇರೇಪಿಸಲ್ಪಡುವ ಅಂತಹ ಜನರನ್ನು ಗುರುತಿಸುವ ಮೂಲಕ ಮಾಡಬಹುದಾದ ಅಂತಹ ಗುರಿಗಳಿಗೆ ಸ್ಪಂದಿಸಲು ನೀವು ಆ ರೀತಿಯ ಜನರನ್ನು ನೇಮಿಸಿಕೊಳ್ಳಬೇಕು ಮತ್ತು ನಿಮ್ಮ ಪ್ರೋತ್ಸಾಹಕ ರಚನೆ ನಿಮ್ಮ ಪರಿಹಾರ ರಚನೆ ಸಂಪೂರ್ಣ ಮಾನವ ಸಂಪನ್ಮೂಲ ನಿರ್ವಹಣಾ ರಚನೆಯನ್ನು ಸಹ ಸಜ್ಜುಗೊಳಿಸಬೇಕು ಇದರಿಂದ ಅವುಗಳು ನಿಮ್ಮ ವಿಕಾಸದ ಕಾರ್ಯತಂತ್ರಕ್ಕೆ ಅನುಗುಣವಾಗಿರುತ್ತವೆ ಮತ್ತು ಇದು ನಂತರ ಬರುತ್ತದೆ ಈ ಪರಿಹಾರ ಪ್ರೋತ್ಸಾಹ ಪ್ರತಿಫಲ ಶಿಕ್ಷೆಗೆ ನಿಜವಾಗಿಯೂ ಹೆಚ್ಚಿನ ಸ್ಥಾನವಿಲ್ಲ ಅಟ್ರಿಷನ್ ಇರುತ್ತದೆ ಆದರೆ ಸೇವಾ ವ್ಯವಹಾರದಲ್ಲಿ ಆ ಸಾಮಾನ್ಯ ಗುಣಲಕ್ಷಣಗಳನ್ನು ಈ ರೀತಿಯಾಗಿ ನಿರ್ವಹಿಸಬೇಕಾಗಿರುವುದು ಬಹಳ ಮುಖ್ಯ ಅದು ಸಂಸ್ಥೆಯ ತಿರುಳನ್ನು ತೊಂದರೆಗೊಳಿಸುವುದಿಲ್ಲ ಜನರು ಹೆಚ್ಚಿನ ಅನ್ವೇಷಣೆಗಳಿಗಾಗಿ ಅಥವಾ ವಿಭಿನ್ನ ಅನ್ವೇಷಣೆಗಾಗಿ ಅಥವಾ ವಿಭಿನ್ನ ವೃತ್ತಿಜೀವನಕ್ಕಾಗಿ ಹೊರಡಬಹುದು ಆದರೆ ಸಾಮಾನ್ಯ ಹರಿವಿನಲ್ಲಿರುವ ನದಿಯಂತೆ ಪ್ರವಾಹ ಉಂಟಾಗುವುದಿಲ್ಲ ಅಥವಾ ಬರವನ್ನು ಹೊಂದಿರುವುದಿಲ್ಲ ಸಾಮಾನ್ಯ ಹರಿವಿನ ನಿರ್ವಹಣೆ ಬಹಳ ಮುಖ್ಯ ಇದರರ್ಥ ಗ್ರಾಹಕರೊಂದಿಗೆ ಹೊಂದಿಕೆಯಾಗುವ ಗುರಿಗಳಿಗೆ ಅನುಗುಣವಾಗಿ ಯಾವಾಗಲೂ ನೌಕರರ ಒಂದು ಪ್ರಮುಖ ಗುಂಪು ಇರಬೇಕು ಮತ್ತು ನಿಮ್ಮ ಸಾಂಸ್ಥಿಕ ಸಂಸ್ಕೃತಿಗೆ ಉತ್ತಮ ಗಮನ ಕೊಡುವುದರ ಮೂಲಕ ಇದನ್ನು ಖಾತ್ರಿಪಡಿಸಿಕೊಳ್ಳಬಹುದು ಅದು ಗ್ರಾಹಕ ಆಧಾರಿತವಾಗಬೇಕು ಇದು ಮಾರುಕಟ್ಟೆ ಆಧಾರಿತವಾಗಿರಬೇಕು ಮತ್ತು ಇವು ಗ್ರಾಹಕರ ಕೇಂದ್ರೀಕೃತವಾಗಿದೆ ಗ್ರಾಹಕ ದೃಷ್ಟಿಕೋನ ಎಂದರೇನು ಎಂಬ ಪರಿಕಲ್ಪನೆಗಳು ನಿಮ್ಮ ಸಂಸ್ಥೆಯನ್ನು ಮಾರುಕಟ್ಟೆ ಆಧಾರಿತ ಅಥವಾ ಕಾರ್ಯತಂತ್ರದ ದೃಷ್ಟಿಕೋನದ ಎಲ್ಲಾ ಭಾಗವನ್ನಾಗಿ ಮಾಡುವುದು ಇದರ ಅರ್ಥವೇನು ಹಿಂದಿನ ಸೆಷನ್ಗಳಲ್ಲಿ ಗ್ರಾಹಕ ಆಧಾರಿತ ಎಂದು ಅರ್ಥವೇನು ಹಿಂದಿನ ಸೆಷನ್ನಲ್ಲಿ ಮಾರುಕಟ್ಟೆ ಆಧಾರಿತ ಎಂದು ಅರ್ಥವೇನು ನಾವು ವಿಭಜನೆ ಗುರಿ ಸ್ಥಾನೀಕರಣದ ಬಗ್ಗೆ ಚರ್ಚಿಸಿದಾಗ ಈ ಹಲವು ಸಮಸ್ಯೆಗಳನ್ನು ನಾವು ಚರ್ಚಿಸಿದ್ದೇವೆ ಆದರೆ ನಾವು ನಿರಂತರವಾಗಿ ಮಾರುಕಟ್ಟೆ ಆಧಾರಿತ ಗ್ರಾಹಕ ಆಧಾರಿತ ಗ್ರಾಹಕರ ಆನಂದವನ್ನು ಹೆಚ್ಚಿಸುವಲ್ಲಿ ಹೇಗೆ ನಿರಂತರವಾಗಿ ಗಮನಹರಿಸಬೇಕು ಪ್ರಸ್ತುತ ಗ್ರಾಹಕರು ಸಂತೋಷಪಡುತ್ತೇವೆ ಸಹ ಆರಿಸಿಕೊಳ್ಳುವುದು ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ವಿಷಯಗಳಿಗೆ ಹಿಂತಿರುಗುತ್ತೇವೆ ಆದರೆ ನಾನು ಮುಂದಿನ ವಿಭಾಗಕ್ಕೆ ಮುನ್ನಡೆಯುವ ಮೊದಲು ಕಾರ್ಯತಂತ್ರದ ಸನ್ನಿವೇಶದಲ್ಲಿ ನೆನಪಿಡುವ ಒಂದು ನಿರ್ದಿಷ್ಟ ಅಂಶವನ್ನು ನಾನು ಹೈಲೈಟ್ ಮಾಡಬೇಕು ಇಂದು ನಮಗೆ ಯಶಸ್ಸನ್ನು ನೀಡುತ್ತದೆ ನಾಳೆ ಯಶಸ್ಸಿನ ಸಾಧನವಾಗಿರಬಾರದು ನೀವು ಸುತ್ತಿಗೆಯಿಂದ ಒಗ್ಗಿಕೊಂಡರೆ ನಂತರ ನೀವು ಎಲ್ಲಾ ಸಮಸ್ಯೆಗಳನ್ನು ಉಗುರುಗಳಾಗಿ ಆಯ್ಕೆ ಮಾಡಲು ಪ್ರಾರಂಭಿಸುತ್ತೀರಿ ಅದು ಸೂಕ್ತವಾದ ವಿಧಾನವಲ್ಲ ಅಥವಾ ನೀವು ಇತರ ಕೆಲವು ಪ್ರಮುಖ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಹುದು ಏಕೆಂದರೆ ನೀವು ನಿಮ್ಮ ಕೈಯಲ್ಲಿ ಸುತ್ತಿಗೆ ಮತ್ತು ನೀವು ಉಗುರುಗಳನ್ನು ಹುಡುಕುತ್ತಿದ್ದೀರಿ ಇದರರ್ಥ ನೀವು ಸುಲಭವಾಗಿ ಹೊಂದಿಕೊಳ್ಳಬೇಕು ನೀವು ಕಾರ್ಯತಂತ್ರದ ಟೂಲ್ಬಾಕ್ಸ್ ಹೊಂದಿರಬೇಕು ಪ್ರಸ್ತುತ ಗ್ರಾಹಕರ ಸಂತೋಷವನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವ ಧ್ರುವ ನಕ್ಷತ್ರವು ನಿಮ್ಮ ಮುಂದೆ ಏನನ್ನು ಬಳಸಬೇಕೆಂದು ನೀವು ತಿಳಿದಿರಬೇಕು ನಿಮ್ಮ ಮಾರುಕಟ್ಟೆ ಹೆಜ್ಜೆಗುರುತನ್ನು ವಿಸ್ತರಿಸುವಾಗ ಪ್ರಸ್ತುತ ಗ್ರಾಹಕರನ್ನು ನಿರಂತರವಾಗಿ ಸಹಕರಿಸುತ್ತೀರಿ ಆದ್ದರಿಂದ ಪ್ರತಿ ಬಾರಿಯೂ ಸಮಸ್ಯೆ ಇದ್ದಾಗ ನೀವು ಈ ಮೊಳೆ ಅಥವಾ ಆಣಿ ಮಾದರಿ ಅಥವಾ ಗ್ರಾಹಕರೊಂದಿಗೆ ಬಲೆಗೆ ಬೀಳದಂತೆ ನಿಮ್ಮ ಉದ್ಯೋಗಿಗಳೊಂದಿಗೆ ಪರಿಶೀಲಿಸಿ ನಿಮ್ಮ ಮುಂದಿನ ಸಾಲಿನೊಂದಿಗೆ ಪರಿಶೀಲಿಸಿ ಜನರು ಯಾವಾಗಲೂ ಗ್ರಾಹಕರೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಆದ್ದರಿಂದ ಸೇವಾ ವ್ಯವಹಾರ ಮುಂಚೂಣಿ ಮತ್ತು ಗ್ರಾಹಕರ ಇಂಟರ್ಫೇಸ್ ಎಲ್ಲಾ ಸ್ಪರ್ಶ ಕೇಂದ್ರಗಳು ಕಾರ್ಯತಂತ್ರದ ಮಟ್ಟದಲ್ಲಿಯೂ ಸಹ ಬಹಳ ಮುಖ್ಯ ಆದ್ದರಿಂದ ಸರಕುಗಳಿಗಾಗಿ ಉತ್ಪಾದನಾ ಸಂಸ್ಥೆಯಲ್ಲಿ ಅಥವಾ ಸರಕುಗಳ ಆಲೋಚನೆಯಲ್ಲಿ ನೀವು ಮೇಲಿನ ಮಹಡಿ ಮತ್ತು ಅಂಗಡಿ ಮಹಡಿಯ ಬಗ್ಗೆ ವಿಭಿನ್ನವಾಗಿ ಪ್ರತ್ಯೇಕವಾಗಿ ಮೇಲಿನ ಮಹಡಿ ಮತ್ತು ಅಂಗಡಿ ಮಹಡಿಯ ಬಗ್ಗೆ ಯೋಚಿಸಬಹುದು ಆದರೆ ಸೇವಾ ವ್ಯವಹಾರದಲ್ಲಿ ನೀವು ಅದನ್ನು ಮುಂದಿನ ಸಾಲಿನಿಂದ ಹಿಂಭಾಗಕ್ಕೆ ಮತ್ತು ಮುಂದಕ್ಕೆ ಲೂಪ್ನಂತೆ ನಿರಂತರ ಹರಿವಿನಂತೆ ಮುಚ್ಚಿದ ಲೂಪ್ ಕಾರ್ಯಾಚರಣೆಯಾಗಿ ನೋಡಬೇಕು ಸಿಸ್ಟಮ್ಸ್ ಚಿಂತನೆಯು ಎಲ್ಲದರ ಬಗ್ಗೆ ಮತ್ತು ಅದು ನಿಮ್ಮ ಸೇವಾ ಕಾರ್ಯತಂತ್ರದ ಚಿಂತನೆಯ ತಿರುಳಾಗಿರಬೇಕು ಸಹಜವಾಗಿ ಕಾರ್ಯತಂತ್ರವು ಹೊರಹೊಮ್ಮುತ್ತಿದ್ದಂತೆ ನೀವು ಪ್ರದರ್ಶನಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕು ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಬೇಕು ಆದ್ದರಿಂದ ನಿಮ್ಮ ಆಲೋಚನೆಯು ನಮ್ಮ ಪ್ರಮಾಣಿತ ಮುಚ್ಚಿದ ಲೂಪ್ ನಿಯಂತ್ರಣ ವ್ಯವಸ್ಥೆಯ ವಿಧಾನದಲ್ಲಿದ್ದರೆ ಇದರರ್ಥ ನೀವು ಇನ್ಪುಟ್ ಹೊಂದಿದ್ದೀರಿ ಮತ್ತು ಇಲ್ಲಿ ನೀವು ನಿಜವಾಗಿಯೂ ಸೆಟ್ ಮಾಪನಾಂಕ ನಿರ್ಣಯವನ್ನು ಹೊಂದಿರಬಹುದು ಆದ್ದರಿಂದ ಇದು ನಿಮ್ಮ ರೀತಿಯ ತಂತ್ರವಾಗಿದೆ ವಿವಿಧ ರೀತಿಯ ಒಳಹರಿವುಗಳಿವೆ ನೀವು ಸಾಂಸ್ಥಿಕ ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ಇದು ಗ್ರಾಹಕರಿಗೆ output ಗೆ ಕಾರಣವಾಗುತ್ತಿದೆ ಇದು ಗ್ರಾಹಕ ಎದುರಿಸುತ್ತಿರುವ ಸೈಟ್ ಇದು ನಿಮ್ಮ output ಆದ್ದರಿಂದ ಸೇವಾ ವ್ಯವಹಾರದಲ್ಲಿ ಈ ಭಾಗವು ಅಲ್ಲಿ ಸೇವೆಯನ್ನು ಉತ್ಪಾದಿಸಲಾಗುತ್ತದೆ ಮತ್ತು ತಲುಪಿಸಲಾಗುತ್ತದೆ ಮತ್ತು ಸೇವೆಯಲ್ಲಿ ಅವುಗಳು ಬೇರ್ಪಡಿಸಲಾಗದವು ಎಂಬುದನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಈ ಭಾಗ ಟಚ್ ಪಾಯಿಂಟ್ ಮತ್ತು ಇನ್ಪುಟ್ ಅನ್ನು ಹೊಂದಿಸುವ ತಂತ್ರ ಇವೆಲ್ಲವೂ ಸಂಪರ್ಕದಲ್ಲಿರಬೇಕು ಆದ್ದರಿಂದ ಇನ್ಪುಟ್ ಸಿಗ್ನಲ್ ಅನ್ನು ನಿಮ್ಮ ಮುಂದಿನ ಸಾಲಿನಿಂದ ಮತ್ತು ನಿಮ್ಮ ಗ್ರಾಹಕರಿಂದ ನೈಜ ಸಮಯದ ಪ್ರತಿಕ್ರಿಯೆಯೊಂದಿಗೆ ನಿರಂತರವಾಗಿ ಮರುಸಂಗ್ರಹಿಸಬೇಕು ಆದ್ದರಿಂದ ಪರಿಸ್ಥಿತಿಯ ಈ ಮೇಲ್ವಿಚಾರಣೆಯು ನೈಜ ಸಮಯದ್ದಾಗಿರಬೇಕು ಆವರ್ತಕವಲ್ಲ ಮತ್ತು ಈ ದಿನಗಳಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಉತ್ತಮ ಬಳಕೆಯೊಂದಿಗೆ ನಿಮ್ಮ ಎಲ್ಲಾ ಇಆರ್ಪಿ ವ್ಯವಸ್ಥೆಗಳು ನಿಮಗೆ ಬದಲಾಗುತ್ತಿರುವ ಪರಿಸ್ಥಿತಿಯ ದೈನಂದಿನ ಬಹುತೇಕ ಗಂಟೆಯ ಬಹುತೇಕ ತ್ವರಿತ ಪ್ರತಿಕ್ರಿಯೆಯನ್ನು ಪಡೆಯಲು ಅನುಮತಿಸುತ್ತದೆ ದಾಸ್ತಾನುಗಳಿಗೆ ಸಂಬಂಧಿಸಿದಂತೆ ಗ್ರಾಹಕರ ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ಮಾರುಕಟ್ಟೆಯಲ್ಲಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ದೂರುಗಳಿಗೆ ಸಂಬಂಧಿಸಿದಂತೆ ಮತ್ತು ಹೀಗೆ ಆದ್ದರಿಂದ ಈ ಸಾಮರ್ಥ್ಯವನ್ನು ನಾನು ಮಾರ್ಪಡಿಸು ಎಂದು ಹೇಳುವುದಿಲ್ಲ ಆದರೆ ತಂತ್ರ ಅನುಷ್ಠಾನಕ್ಕೆ ಹೊಂದಿಕೊಳ್ಳುವ ವಿಧಾನವು ಬಹಳ ಮುಖ್ಯ ಎಂದು ನಾನು ಹೇಳುತ್ತೇನೆ ಮತ್ತು ಹೊಂದಿಕೊಳ್ಳುವ ಅರ್ಥವಲ್ಲ ನೀವು ಪ್ರತಿ ದಿನವೂ ಬದಲಾಗುತ್ತೀರಿ ಹೊಂದಿಕೊಳ್ಳುವ ಎಂದರೆ ನಿಮ್ಮ ಪ್ರಸ್ತುತ ಗ್ರಾಹಕರನ್ನು ಸಂತೋಷಪಡಿಸುವ ಧ್ರುವ ನಕ್ಷತ್ರವನ್ನು ನಿಮ್ಮ ಮುಂದೆ ಇಡುವುದು ಆ ಸೂಪರ್ ಆರ್ಡಿನಲ್ ಗುರಿಗೆ ಸಂಬಂಧಿಸಿದಂತೆ ಯಾವಾಗಲೂ ವಿಕಸಿಸುತ್ತಿರುವ ಪರಿಸ್ಥಿತಿಯನ್ನು ಪರೀಕ್ಷಿಸಿ ಮತ್ತು ಕೋರ್ಸ್ ತಿದ್ದುಪಡಿಗೆ ಏನು ಮಾಡಬೇಕೆಂದು ನೋಡಿ ನಾವು ಕೆಲವು ನಿರ್ದಿಷ್ಟ ಉದಾಹರಣೆಗಳ ಬಗ್ಗೆ ಚರ್ಚಿಸಿದಾಗ ಈ ರೀತಿಯ ತಾತ್ವಿಕ ಪರಿಕಲ್ಪನಾ ಪ್ರಕ್ರಿಯೆಗಳು ಸ್ಪಷ್ಟವಾಗುತ್ತವೆ ಈಗ ನಾವು ಮಾಡುವ ಒಂದು ಕೆಲಸ ಮತ್ತು ಅದು ತುಂಬಾ ಸರಳವಾದ ವಿಧಾನವಾಗಿದೆ ಆದರೆ ಸಾಕಷ್ಟು ಶಕ್ತಿಯುತವಾದದ್ದನ್ನು ನಾವು ಪರಿಸ್ಥಿತಿ ವಿಶ್ಲೇಷಣೆ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಬಾಹ್ಯ ಪರಿಸರವನ್ನು ವಿಶ್ಲೇಷಿಸುತ್ತೇವೆ ಸ್ಪರ್ಧಿಗಳೊಂದಿಗೆ ಏನು ನಡೆಯುತ್ತಿದೆ ಯಾವ ರೀತಿಯ ತಂತ್ರಜ್ಞಾನಗಳು ಅಭಿವೃದ್ಧಿಗೊಳ್ಳುತ್ತಿವೆ ಹವಾಮಾನ ಈ ಉದ್ಯಮವು ಉಳಿದಿರುವ ಆಕರ್ಷಕ ಅಥವಾ ಪರ್ಯಾಯ ಉದ್ಯಮವು ಅಭಿವೃದ್ಧಿ ಹೊಂದುತ್ತಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ ಆದ್ದರಿಂದ ವೈಯಕ್ತಿಕ ಮಾಧ್ಯಮ ಅಥವಾ ಸಾಮಾಜಿಕ ಮಾಧ್ಯಮಗಳಂತಹ ಬಲವಾದ ಉದಯೋನ್ಮುಖ ಶಕ್ತಿ ಇದೆಯೇ ಅದು ನಿರಂತರವಾಗಿ ಸವಾಲಾಗಿರುತ್ತದೆ ವಾಣಿಜ್ಯ ಮಾಧ್ಯಮವನ್ನು ಸವಾಲು ಮಾಡುತ್ತದೆ ಆದ್ದರಿಂದ ಸಾಮಾಜಿಕ ಮಾಧ್ಯಮ ವೈಯಕ್ತಿಕ ಮಾಧ್ಯಮ ಮತ್ತು ವಾಣಿಜ್ಯ ಮಾಧ್ಯಮಗಳ ನಡುವಿನ ಈ ದ್ವಂದ್ವತೆ ನಿರಂತರವಾಗಿ ಸಾಧ್ಯತೆಗಳನ್ನು ಸೃಷ್ಟಿಸುವ ಸಾಧ್ಯತೆಗಳನ್ನು ನೀಡುವ ದಿಕ್ಕನ್ನು ನಿರಂತರವಾಗಿ ಬದಲಾಯಿಸಬಹುದು ಮತ್ತು ಇವೆಲ್ಲವೂ ವಿಭಿನ್ನ ಪರಿಸ್ಥಿತಿ ಅಂಶಗಳಾಗಿವೆ ಅದು ನಿಮ್ಮ ಪರಿಸ್ಥಿತಿ ವಿಶ್ಲೇಷಣೆಯ ಭಾಗವಾಗಿದೆ ಆದ್ದರಿಂದ ಇದರೊಂದಿಗೆ ನೀವು ಇದನ್ನು ಅಭಿವೃದ್ಧಿಪಡಿಸಬಹುದು ಇದನ್ನು ಬರೆದಂತೆ ನಿಮಗೆ ತಿಳಿದಿದೆ ಇದನ್ನು SWOT ಸಾಮರ್ಥ್ಯ ದೌರ್ಬಲ್ಯ ಅವಕಾಶ ಬೆದರಿಕೆ ಎಂದು ಕರೆಯಲಾಗುತ್ತದೆ ಈ ವಾರದಿಂದ ಮತ್ತು ನಿಮಗೆ ತಿಳಿದಿರುವ TOWS ಮ್ಯಾಟ್ರಿಕ್ಸ್ ಎಂದು ಕರೆಯಲ್ಪಡುವ TOWS ಮ್ಯಾಟ್ರಿಕ್ಸ್ ಅನ್ನು ಅಭಿವೃದ್ಧಿಪಡಿಸಿ ಇದರರ್ಥ ನೀವು ಈ ಭಾಗದಲ್ಲಿ ಬೆದರಿಕೆಗಳು ಮತ್ತು ಅವಕಾಶಗಳಂತಹ ಬಾಹ್ಯ ಅಂಶಗಳನ್ನು ಮತ್ತು ದೌರ್ಬಲ್ಯಗಳನ್ನು ಇರಿಸಿ ಮತ್ತು ಈ ಸೈಟ್ನಲ್ಲಿ ಬಲಪಡಿಸುತ್ತೀರಿ ಮತ್ತು 2 ರಿಂದ 2 ಮ್ಯಾಟ್ರಿಕ್ಸ್ ಅತ್ಯುತ್ತಮ ಸಾಧನವಾಗಿದೆ ಆದರೆ ಅರ್ಥಮಾಡಿಕೊಳ್ಳಲು ಬಹಳ ಉಪಯುಕ್ತ ಸಾಧನವೆಂದರೆ ಹೊಸ ಉದಯೋನ್ಮುಖ ಅವಕಾಶಗಳು ಯಾವುವು ಅದು ನಿಮಗೆ ಪ್ರಸ್ತುತ ಪ್ರವೇಶಿಸಲಾಗುವುದಿಲ್ಲ ಅಥವಾ ಪ್ರಸ್ತುತ ನಿಮ್ಮಿಂದ ಪ್ರಯೋಜನ ಪಡೆಯುತ್ತಿಲ್ಲ ನಿಮ್ಮ ದೌರ್ಬಲ್ಯಗಳ ಕಾರಣದಿಂದಾಗಿ ಮತ್ತು ನೀವು ಯಾವ ಅವಕಾಶಗಳನ್ನು ಚೆನ್ನಾಗಿ ಮಾಡಬಹುದು ಏಕೆಂದರೆ ನೀವು ಬಲಶಾಲಿಯಾಗಿದ್ದೀರಿ ಆ ಮತ್ತು ಅದೇ ರೀತಿ ನಿಮ್ಮ ದೌರ್ಬಲ್ಯಗಳಿಂದ ಮತ್ತಷ್ಟು ಜಟಿಲವಾಗಿರುವ ಬೆದರಿಕೆಗಳು ಯಾವುವು ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಂಡು ನೀವು ಉತ್ತಮವಾಗಿ ಪ್ರತಿಕ್ರಿಯಿಸಬಹುದಾದ ಬೆದರಿಕೆಗಳು ಯಾವುವು ಆದ್ದರಿಂದ ನಿಸ್ಸಂಶಯವಾಗಿ ಇದು ನಿರಂತರವಾಗಿ ಬಲಪಡಿಸಬೇಕಾದ ಒಂದು ಸ್ಥಾನವಾಗಿದ್ದು ನಿರಂತರವಾಗಿ ಉಳಿಸಿಕೊಂಡಿರುವ ವರ್ಧಿತ ಅಲಂಕೃತ ಮತ್ತು ಹೀಗೆ ಮತ್ತು ಇದು ನಾವು ಬಲವನ್ನು ಬಳಸಬೇಕಾದದ್ದು ದೌರ್ಬಲ್ಯಗಳು ಆದ್ದರಿಂದ ನೀವು ನಿಯೋಜನೆಯಲ್ಲಿ ತೊಡಗಿದಾಗ ಕಳೆದ ವಾರದ ಕೊನೆಯ ಅಧಿವೇಶನದಲ್ಲಿ ನಾವು ಈ ದಬ್ಬಾವಾಲಸ್ ಅನ್ನು ಯಾವಾಗ ನೋಡುತ್ತೇವೆ ಮತ್ತು ಆ ಎರಡು ಪುಟಗಳನ್ನು ಭರ್ತಿ ಮಾಡಲು ನಾನು ವಿನಂತಿಸಿದೆ ಡಬ್ಬಾವಾಲರು ಇಂದಿನಿಂದ 5 ವರ್ಷಗಳು ಇಂದಿನಿಂದ 3 ವರ್ಷಗಳು ಮತ್ತು ಸಾಮಾಜಿಕ ಮಾಧ್ಯಮ ಸ್ಮಾರ್ಟ್ಫೋನ್ ಆಧಾರಿತ ಆಹಾರ ಆದೇಶ ವ್ಯವಸ್ಥೆಯಂತಹ ಉದಯೋನ್ಮುಖ ಸನ್ನಿವೇಶಗಳಿಗೆ ಸ್ಪಂದಿಸಲು ಅವರು ಏನು ಮಾಡಬೇಕು ಜನರು ಆಹಾರ ಪಾಂಡಾವನ್ನು ಡೊಮೇನ್ಗೆ ಬರುವುದನ್ನು ಇಷ್ಟಪಟ್ಟರೆ ಅವರು ಏನು ಮಾಡುತ್ತಾರೆ ದಬ್ಬಾವಾಲರ ಮತ್ತು ಅವರು ನಿಮ್ಮ ಮನೆಯಿಂದ ವಿಷಯವನ್ನು ತಲುಪಿಸಬಲ್ಲ ಮತ್ತು ಮಾರಾಟಗಾರರಲ್ಲಿ ಒಬ್ಬರಿಂದ ಬರಬಹುದಾದ ವಿಷಯದೊಂದಿಗೆ ಬೆರೆಸುವಂತಹ ವ್ಯವಹಾರ ಮಾದರಿಯನ್ನು ಅವರು ಸಹಕರಿಸುತ್ತಾರೆ ಈ ನೆಟ್ವರ್ಕ್ಗಳ ಮಧ್ಯವರ್ತಿ ಅನೇಕ ಇತರ ವ್ಯವಹಾರಗಳನ್ನು ಅಡ್ಡಿಪಡಿಸಿದೆ ಇದು ಈ ಆಹಾರ ವಿತರಣಾ ವ್ಯವಹಾರದಲ್ಲಿ ಸಂಭವಿಸಬಹುದು ಪ್ರಸಿದ್ಧ ಬಾಂಬೆ ಡಬ್ಬಾವಾಲಾಸ್ ಮತ್ತು ಅವರು ಈಗ ಏನು ಮಾಡಬಹುದು ನಿಮ್ಮ ನಿಯೋಜನೆಯಂತೆ ಭರ್ತಿ ಮಾಡಲು ನಾನು ವಿನಂತಿಸಿದ ಆ ಎರಡು ಪುಟಗಳು ಈ ನಿರ್ದಿಷ್ಟ 2 ರಿಂದ 2 ಮ್ಯಾಟ್ರಿಕ್ಸ್ ಅನ್ನು ಬಳಸುವ ಮೂಲಕ ನೀವು ಈಗ ಉತ್ತಮವಾಗಿ ಮಾಡಬಹುದು TOWS ಮ್ಯಾಟ್ರಿಕ್ಸ್ ಇದು ಪ್ರಕ್ರಿಯೆಯಾಗಿದ್ದು ಹೆಚ್ಚಿನ ಕಾರ್ಯತಂತ್ರದ ಸಂದರ್ಭಗಳಿಗೆ ಅನ್ವಯಿಸಬಹುದು ಮತ್ತು ಸಹ ಮಾಡಬಹುದು ಉತ್ತಮ ಯುದ್ಧತಂತ್ರದ ಯೋಜನೆಗಾಗಿ ಅಭಿವೃದ್ಧಿಪಡಿಸಲು ನಮಗೆ ಅತ್ಯುತ್ತಮ ಸೂಚಕಗಳನ್ನು ನೀಡಿ ಆದ್ದರಿಂದ ಇದರೊಂದಿಗೆ ನಾನು ಇಂದಿನ ಅಧಿವೇಶನವನ್ನು ಕೊನೆಗೊಳಿಸುತ್ತೇನೆ ಮತ್ತು ನಾವು ಮತ್ತೊಂದು ಪ್ರಮುಖ ಪರಿಕಲ್ಪನೆಯೊಂದಿಗೆ ಮುಂದುವರಿಯಬಹುದು ಇದು TOWS ಮ್ಯಾಟ್ರಿಕ್ಸ್ನೊಂದಿಗೆ ನಿಮ್ಮ ಕೆಲಸವನ್ನು ಅಭಿನಂದಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು